ಈಗ ನಾವು ಕೊನೆಯ ವಿಷಯದಲ್ಲಿ ಇದ್ದೇವೆ ಇಂದು ನಮ್ಮ ಗಮನ ನಮ್ಮ ಸ್ಮರಣೆ ಸಂಗ್ರಹಣೆಯಿಂದ ನಾವು ಎಷ್ಟು ಯಶಸ್ವಿಯಾಗಿದ್ದೇವೆ ಎನ್ನುವುದಕ್ಕೆ ಬದಲಾಗಿ ನಾವು ನೆನಪಿನಿಂದ ಮಾಹಿತಿಯನ್ನು ಹಿಂಪಡೆಯುವ ಪ್ರಯತ್ನದಲ್ಲಿನ ವೈಫಲ್ಯದ ಮೇಲೆ ಗಮನ ಹರಿಸುತ್ತೇವೆ ಇಂದು ನಮ್ಮ ಗಮನ ಪ್ರಾಥಮಿಕವಾಗಿ ಮರೆತುಬಿಡುವುದು ಜನರು ಏಕೆ ಮರೆಯುತ್ತಾರೆ ಮತ್ತು ಎಷ್ಟು ಮರೆಯುತ್ತಾರೆ ಈ ರೀತಿಯ ಸಮಸ್ಯೆಗಳನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತೇವೆ ಆದರೆ ನಾವು ಏನು ಮತ್ತು ಏಕೆ ಎಂಬುದಕ್ಕೆ ಬರುವ ಮೊದಲು ಒಂದು ವಿಷಯವನ್ನು ನಾವು ಅರ್ಥಮಾಡಿಕೊಳ್ಳುವ ಮೊದಲು ಮತ್ತು ಒಂದು ವಿಷಯವನ್ನು ಹೊರತುಪಡಿಸಿ ಮರೆತುಬಿಡುವುದು ಮಾನವ ಜ್ಞಾಪಕ ವ್ಯವಸ್ಥೆಗೆ ನೀವು ಕಲ್ಪಿಸಬಹುದಾದ ಅತ್ಯಂತ ಉಪಯುಕ್ತ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಅದನ್ನು ನೋಡುವ ಒಂದು ಮಾರ್ಗವೆಂದರೆ ಮೂಲಭೂತವಾಗಿ ದೀರ್ಘಾವಧಿಯ ಸ್ಮರಣೆಗೆ ವರ್ಗಾಯಿಸಲಾದ ಸಂದೇಶ ಕೆಲವು ಕಾರಣಗಳಿಂದಾಗಿ ನೀವು ಅದನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ಅದು ಮರೆತುಹೋಗುತ್ತದೆ ಆದರೆ ಅದರೊಂದಿಗೆ ಸ್ಪಷ್ಟವಾದ ಪ್ರಯೋಜನಗಳಿವೆ ಭಾವನಾತ್ಮಕ ನೋವು ಮತ್ತು ದುಃಖವು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಸಮಯ ಕಳೆದ ನಂತರ ಅವು ಮೃದುವಾಗುತ್ತವೆ ಸಮಯವು ಎಲ್ಲಾ ಗಾಯಗಳನ್ನು ಗುಣಪಡಿಸುತ್ತದೆ ಎಂಬ ನಾಣ್ಣುಡಿಯನ್ನು ನೀವು ಕೇಳಿರಬೇಕು ಆದ್ದರಿಂದ ಯಾವ ಸಮಯವು ಗಾಯಗಳನ್ನು ಮಾಡುತ್ತದೆ ಇದು ಮೂಲಭೂತವಾಗಿ ನಿಮಗೆ ಮರೆಯಲು ಸಹಾಯ ಮಾಡುತ್ತದೆ ನೀವು ಭಾವನಾತ್ಮಕ ವೇಲೆನ್ಸಿ ಎಂದು ಕರೆಯುತ್ತೀರಿ ದುಃಖದ ಪ್ರಮಾಣವು ಕ್ರಮೇಣವಾಗಿ ಸಾಕಷ್ಟು ಮೃದುವಾಗುತ್ತದೆ ಹಾಗೆಯೇ ಮರೆಯುವುದು ಹಿಂದಿನ ನೆನಪುಗಳ ವಿರೂಪವನ್ನು ಸಹ ಪ್ರತಿನಿಧಿಸಬಹುದು ಆದ್ದರಿಂದ ಸತ್ಯವು ಬೇರೆಯದೇ ಆಗಿತ್ತು ಮತ್ತು ನೀವು ಬೇರೆ ಯಾವುದನ್ನಾದರೂ ಸರಿಯಾಗಿ ಹೇಳುತ್ತೀರಿ ಅದು ಸಂಪೂರ್ಣವಾಗಿ ವಾಸ್ತವದಿಂದ ದೂರವಿದೆ ಆದರೆ ಈ ಎಲ್ಲ ವಿಷಯಗಳನ್ನು ಒಪ್ಪಿಕೊಳ್ಳುವ ನಾವು ಮರೆಯುವಿಕೆಯ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಬೇಕು ಈಗ ಮರೆಯುವ ಪ್ರಕ್ರಿಯೆಯಲ್ಲಿ ಅತಿ ಮುಖ್ಯ ಲಕ್ಷಣಗಳನ್ನು ಸೋಸಲಾಯಿತು ಅಥವಾ ಸಂರಕ್ಷಿಸಿಡಲು ಸಾಧ್ಯವಾಗಬಹುದು ಇದೀಗ ನಾವು ಒಂದು ಸತ್ಯವನ್ನು ಸಹ ಉಲ್ಲೇಖಿಸುತ್ತೇವೆ ನೀವು ಅನೇಕ ಬಾರಿ ಅನೈಚ್ಛಿಕವಾಗಿ ಮತ್ತು ಹಲವು ಬಾರಿ ಮರೆಯುತ್ತೀರಿ ಏಕೆಂದರೆ ನೀವು ಆ ವಿಷಯವನ್ನು ಮರೆಯಲು ಬಯಸುತ್ತೀರಿ ಈಗ ನಮಗೆ ಅಪ್ರಸ್ತುತವಾದ ವಿಷಯಗಳು ಅಥವಾ ಊಹಿಸಬಹುದಾದ ವಿವರಗಳು ನಾಶವಾಗುತ್ತವೆ ಅಥವಾ ಅದನ್ನು ಮೂಲ ರೂಪದಲ್ಲಿ ಸುಲಭವಾಗಿ ಪ್ರವೇಶಿಸಲಾಗದ ರೀತಿಯಲ್ಲಿ ಸಂಗ್ರಹಿಸಲಾಗಿದೆ ಆದ್ದರಿಂದ ನಾವು ಮಾಹಿತಿಯನ್ನು ಹಿಂಪಡೆಯಲು ಪ್ರಯತ್ನಿಸಿದಾಗ ನಾವು ಕೆಲವು ತಪ್ಪುಗಳನ್ನು ಮಾಡುತ್ತೇವೆ ಮತ್ತು ಜನರು ಇದನ್ನು ಮರೆಯುತ್ತಿದ್ದಾರೆ ಎಂದು ಪರಿಗಣಿಸುತ್ತಾರೆ ಈ ಸಮಯದಲ್ಲಿ ನೀವು ಅಂದುಕೊಂಡಿದ್ದನ್ನು ಯಶಸ್ವಿಯಾಗಿ ನೆನಪಿಸಿಕೊಳ್ಳಲು ನಿಮಗೆ ಸಾಧ್ಯವಾಗಲಿಲ್ಲ ಆದ್ದರಿಂದ ಇದನ್ನು ಮರೆತುಬಿಡುವುದು ಎಂದು ಕರೆಯಲಾಗುತ್ತದೆ ಜನರು ಏಕೆ ಮರೆಯುತ್ತಾರೆ ಎಂಬುದನ್ನು ವಿವರಿಸುವ ಸಿದ್ಧಾಂತಗಳ ಸರಣಿಯಿದೆ ಆದ್ದರಿಂದ ನಾವು ಮರೆಯುವ ಪ್ರಕ್ರಿಯೆಯನ್ನು ವಿವರಿಸಲು ಪ್ರಯತ್ನಿಸುವ ಪ್ರಬಲ ಸಿದ್ಧಾಂತಗಳ ಬಗ್ಗೆ ಮಾತನಾಡೋಣ ಮೊದಲ ಮತ್ತು ಪ್ರಮುಖ ಸಿದ್ಧಾಂತವೆಂದರೆ ನಶಿಸುವಿಕೆ ಸಿದ್ಧಾಂತ ಈಗ ಮೂಲಭೂತವಾಗಿ ಕೊಳೆಯುವಿಕೆಯ ಸಿದ್ಧಾಂತವು ನಾವು ನೆನಪಿಟ್ಟುಕೊಂಡಿದ್ದೇವೆ ನಾವು ಪರಿಕಲ್ಪನೆಗಳು ಪರಿಕಲ್ಪನೆಗಳು ಮಾಹಿತಿಯ ನೋಡ್ಗಳಾಗಿ ನೆನಪಿನಲ್ಲಿವೆ ಮತ್ತು ನಂತರ ಅವುಗಳು ಈ ನೋಡ್ಗಳಲ್ಲಿ ನೆಟ್ವರ್ಕ್ಗಳು ಈಗ ಇದೇ ರೀತಿಯ ಘಟನೆಗಳು ಪುನರಾವರ್ತನೆಯಾದಾಗ ಇದೇ ರೀತಿಯ ಮಾಹಿತಿಯನ್ನು ನಿಮಗೆ ಪದೇ ಪದೇ ನೀಡಲಾಗುತ್ತದೆ ಪುನರಾವರ್ತನೆಯೊಂದಿಗೆ ನೆನಪಿನ ಕುರುಹುಗಳು ತುಂಬಾ ಬಲಗೊಳ್ಳುತ್ತವೆ ಈಗ ನೀವು ಏನನ್ನಾದರೂ ಕಲಿತಾಗ ಒಂದು ಸನ್ನಿವೇಶವನ್ನು ಯೋಚಿಸಿ ನೀವು ಅದನ್ನು ಮನನ ಮಾಡಿಕೊಂಡಿದ್ದೀರಿ ಆದರೆ ನಂತರ ಅದನ್ನು ಪುನರಾವರ್ತಿಸಲು ನಿಮಗೆ ಅವಕಾಶ ಸಿಗಲಿಲ್ಲ ಹಾಗಾದರೆ ಏನಾಗುತ್ತದೆ ರೂಪುಗೊಳ್ಳುವ ಸಹಾಯಕ ಬಂಧವು ಸಾಕಷ್ಟು ದುರ್ಬಲವಾಗುತ್ತದೆ ಮತ್ತು ದುರ್ಬಲವಾದ ಬಂಧವು ಹೆಚ್ಚಾಗುತ್ತದೆ ನೀವು ಮಾಹಿತಿಯನ್ನು ಮರೆತುಬಿಡುವ ಸಾಧ್ಯತೆಗಳಿವೆ ಆದ್ದರಿಂದ ಸಹವರ್ತನೀಯ ಬಂಧಗಳು ಮತ್ತು ಸಮಯ ಕಳೆದಂತೆ ವಾರಾಂತ್ಯದಲ್ಲಿ ಅಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ಸಮಯ ಕಾರ್ಯಗಳನ್ನು ಒಂದು ಮರೆಯುವ ಕ್ರಿಯೆಗಳು ಏಕೆಂದರೆ ಆದ್ದರಿಂದ ನಾವು ಸಾಮಾನ್ಯವಾಗಿ ಕಾಲದ ಅವಧಿಯ ನಂತರ ಆ ಮಾಹಿತಿಯನ್ನು ಸಮಯ ಕಳೆದಿದೆ ಮಾಹಿತಿಯನ್ನು ಪುನರಾವರ್ತಿಸಲು ನಿಮಗೆ ಅವಕಾಶ ಸಿಗಲಿಲ್ಲ ಮತ್ತು ಆದ್ದರಿಂದ ರೂಪುಗೊಂಡ ಬಂಧ ರೂಪುಗೊಂಡ ಮೆಮೊರಿ ಟ್ರೇಸ್ ಆ ಕುರುಹು ನೆನಪಿಗೆ ಬರುವಷ್ಟು ದುರ್ಬಲವಾಗುತ್ತದೆ ಇದು ಕೊಳೆಯುವ ಸಿದ್ಧಾಂತ ಮರೆತುಬಿಡುವುದನ್ನು ವಿವರಿಸುವ ಇನ್ನೊಂದು ಆಸಕ್ತಿದಾಯಕ ಸಿದ್ಧಾಂತವೆಂದರೆ ಹಸ್ತಕ್ಷೇಪ ಸಿದ್ಧಾಂತ ಈಗ ಹಸ್ತಕ್ಷೇಪವನ್ನು ನೀವು ಸುಲಭವಾಗಿ ತಿಳಿದುಕೊಳ್ಳಬಹುದು ಎರಡು ವಿಷಯಗಳನ್ನು ಅಡ್ಡಿಪಡಿಸುತ್ತದೆ ಈಗ ಹಸ್ತಕ್ಷೇಪವು ಎರಡು ವಿಧಗಳಾಗಿರಬಹುದು ಆ ಸಮಯದಲ್ಲಿ ನಾವು ಕಲಿಕೆಯ ವರ್ಗಾವಣೆಯ ಬಗ್ಗೆ ಮಾತನಾಡುತ್ತಿದ್ದಾಗ ನಿಮಗೆ ನೆನಪಿದೆ ಆ ವಿಷಯಗಳ ಸಾಧ್ಯತೆಗಳಿವೆ ಎಂದು ನಾವು ಹೇಳಿದ್ದೇವೆ ಹಿಂದೆ ಕಲಿತ ಹೊಸ ಕಾರ್ಯದ ಕಲಿಕೆಯಲ್ಲಿ ಹಸ್ತಕ್ಷೇಪ ಮಾಡಬಹುದು ಇದು ಒಂದು ಸಾಧ್ಯತೆ ಮತ್ತು ಹೊಸದಾಗಿ ಕಲಿತ ವಿಷಯವು ನಿಮಗೆ ತಿಳಿಯಲು ಅನುಮತಿಸದ ಇತರ ಸಾಧ್ಯತೆಗಳು ವಿಷಯಗಳನ್ನು ಸೂಕ್ತವಾಗಿ ನಿರ್ವಹಿಸಲು ಹಸ್ತಕ್ಷೇಪ ಸಿದ್ಧಾಂತದ ಸಂದರ್ಭದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಬರುತ್ತದೆ ಇದು ಎರಡು ವಿಧದ ಹಸ್ತಕ್ಷೇಪಗಳನ್ನು ಹೊಂದಿದೆ ಅದು ಹಿಮ್ಮುಖವಾಗಿರಬಹುದು ಅಥವಾ ಅದು ಪೂರ್ವಭಾವಿಯಾಗಿರಬಹುದು ಈಗ ಪೂರ್ವಭಾವಿ ಹಸ್ತಕ್ಷೇಪವು ಹೊಸದಾಗಿ ಕಲಿತ ಮಾಹಿತಿಯು ಹಿಂದೆ ಸಂಗ್ರಹಿಸಿದ ಮಾಹಿತಿಯನ್ನು ಹಿಂಪಡೆಯುವುದನ್ನು ತಡೆಯುತ್ತದೆ ಹಾಗಾಗಿ ನಾನು ಹಿಂದೆ ಏನನ್ನಾದರೂ ಕಲಿತಿದ್ದೇನೆ ನಾನು ಇತ್ತೀಚೆಗೆ ಏನನ್ನಾದರೂ ಕಲಿತಿದ್ದೇನೆ ಮತ್ತು ಹೊಸದಾಗಿ ಕಲಿತ ಮಾಹಿತಿಯು ನಾನು ಹಿಂದೆ ಕಂಠಪಾಠ ಮಾಡಿದ್ದನ್ನು ನೆನಪಿಸಿಕೊಳ್ಳಲು ನನಗೆ ಅನುಮತಿಸುವುದಿಲ್ಲ ಆದ್ದರಿಂದ ಮುಂಚಿತವಾಗಿ ನನ್ನ ದೀರ್ಘಕಾಲೀನ ಶೇಖರಣೆಯಲ್ಲಿ ನನ್ನೊಂದಿಗೆ ಇರುವ ಸ್ಟಾಕ್ ನನಗೆ ತಿಳಿಯಲು ಹೊರತೆಗೆಯಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಹೊಸದಾಗಿ ಕಲಿತ ಮಾಹಿತಿಯಿಂದ ಸೃಷ್ಟಿಯಾದ ಹಸ್ತಕ್ಷೇಪದಿಂದಾಗಿ ಇದನ್ನು ಹಿಮ್ಮುಖ ಹಸ್ತಕ್ಷೇಪ ಎಂದು ಕರೆಯಲಾಗುತ್ತದೆ ಇದರ ವ್ಯತಿರಿಕ್ತತೆಯು ಪೂರ್ವಭಾವಿ ಹಸ್ತಕ್ಷೇಪವಾಗಿರುತ್ತದೆ ಪೂರ್ವಭಾವಿ ಹಸ್ತಕ್ಷೇಪ ಎಂದರೆ ಹೊಸದಾಗಿ ಕಲಿತ ಮಾಹಿತಿಯೊಂದಿಗೆ ಮಧ್ಯಪ್ರವೇಶಿಸುವ ಹಿಂದೆ ಕಲಿತ ಮಾಹಿತಿಯಾಗಿದೆ ಹಾಗಾಗಿ ನಾನು ಈಗಾಗಲೇ ನನ್ನ ಸ್ಟಾಕ್ನಲ್ಲಿ ಏನನ್ನಾದರೂ ಹೊಂದಿದ್ದೇನೆ ನಾನು ಈಗಾಗಲೇ ನನ್ನ ದೀರ್ಘಕಾಲೀನ ಸ್ಮರಣೆಯಲ್ಲಿ ಏನನ್ನಾದರೂ ಸಂಗ್ರಹಿಸಿದ್ದೇನೆ ಈಗ ನಾನು ಹೊಸ ವಿಷಯವನ್ನು ಕಲಿಯುತ್ತೇನೆ ನಾನು ಅದನ್ನು ಕಂಠಪಾಠ ಮಾಡುತ್ತೇನೆ ನಾನು ಹೊಸದಾಗಿ ಕಲಿತ ಮಾಹಿತಿಯನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಹಳೆಯ ಮಾಹಿತಿಯನ್ನು ಹೊರತೆಗೆಯುವುದು ನನಗೆ ತಿಳಿದಿದೆ ಆದ್ದರಿಂದ ಹಿಂದೆ ಏನನ್ನು ಕಂಠಪಾಠ ಮಾಡಲಾಗುತ್ತದೆಯೋ ಅದು ಹೊಸ ಮಾಹಿತಿಯ ನೆನಪಿನ ಪ್ರಕ್ರಿಯೆಯನ್ನು ಅಡ್ಡಿಪಡಿಸುತ್ತದೆ ಇದನ್ನು ಪೂರ್ವಭಾವಿ ಹಸ್ತಕ್ಷೇಪ ಎಂದು ಕರೆಯಲಾಗುತ್ತದೆ ಈಗ ಹಸ್ತಕ್ಷೇಪ ಸಿದ್ಧಾಂತವು ಹೇಳುತ್ತದೆ ಹಸ್ತಕ್ಷೇಪವು ಪೂರ್ವಭಾವಿ ಅಥವಾ ಹಿಂದಿನದು ಆದರೆ ವಾಸ್ತವವೆಂದರೆ ನೀವು ಬಯಸಿದ ಮಾಹಿತಿಯನ್ನು ಹೊರತೆಗೆಯಲು ಬಯಸುತ್ತೀರಿ ಆ ಮಾಹಿತಿಯನ್ನು ಸರಿಪಡಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಏಕೆಂದರೆ ಹಳೆಯ ಮತ್ತು ಹೊಸ ನಡುವಿನ ಸ್ಪರ್ಧೆಯಿಂದಾಗಿ ಮಾಹಿತಿ ಮತ್ತು ಆದ್ದರಿಂದ ನೀವು ವಿಷಯವನ್ನು ಮರುಪಡೆಯುವಿಕೆಯ ನಿಖರತೆಯ ವಿಷಯದಲ್ಲಿ ದೋಷವನ್ನು ಮಾಡುತ್ತೀರಿ ಮತ್ತು ಆದ್ದರಿಂದ ಇದು ಮರೆತುಹೋಗುವ ಪ್ರಸಂಗವಾಗಿದೆ ದೀರ್ಘಾವಧಿಯಲ್ಲಿ ನಾವು ಮಾಹಿತಿಯನ್ನು ಹೇಗೆ ಸಂಗ್ರಹಿಸುತ್ತೇವೆ ಎನ್ನುವುದನ್ನೂ ತಿಳಿದುಕೊಳ್ಳಬೇಕಾದ ಮೂರನೇ ಸಿದ್ಧಾಂತವು ನಿಮಗೆ ನೆನಪಿರಲಿ ದೀರ್ಘಾವಧಿಯಲ್ಲಿ ಒಂದು ಮುಖ್ಯವಾದ ಕಾರ್ಯತಂತ್ರವೆಂದರೆ ಮಾಹಿತಿಗೆ ಸೂಕ್ತ ಸುಳಿವು ಒದಗಿಸುವುದು ಉತ್ತಮ ಫೈಲ್ ಹೆಸರನ್ನು ನೀಡುವುದು ಭವಿಷ್ಯದಲ್ಲಿ ನೀವು ಯಾವಾಗ ಬೇಕಾದರೂ ಹುಡುಕಾಟದ ಪ್ರಕ್ರಿಯೆಯನ್ನು ಸುಲಭಗೊಳಿಸಿ ನಿಮಗೆ ಸಹಾಯ ಮಾಡುತ್ತದೆ ಈಗ ಸೂಕ್ತ ಸುಳಿವು ನೀಡುವಲ್ಲಿ ಸಮಸ್ಯೆ ಇದ್ದರೆ ಮತ್ತು ಅಸಮರ್ಪಕ ಸುಳಿವು ಕಾರಣದಿಂದಾಗಿ ನಿಮಗೆ ಸಾಧ್ಯವಾಗುವುದಿಲ್ಲ ಮಾಹಿತಿಯನ್ನು ಹಿಂಪಡೆಯಲು ಇದನ್ನು ಸುಳಿವು ಅವಲಂಬಿತ ಮರೆವು ಎಂದು ಕರೆಯಲಾಗುತ್ತದೆ ನೀವು ಮೂಲತಃ ಸಮರ್ಪಕ ಸುಳಿವನ್ನು ನೀಡಲಿಲ್ಲ ಮತ್ತು ಈ ಅಸಮರ್ಪಕತೆಯಿಂದಾಗಿ ನೀವು ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇದು ಸುಳಿವು ಅವಲಂಬಿತ ಮರೆವು ಆದ್ದರಿಂದ ಇದು ಮೂರನೆಯ ಸಿದ್ಧಾಂತವಾಗಿದ್ದು ನಾವು ಏಕೆ ಮರೆತುಬಿಡುತ್ತೇವೆ ಎಂಬುದನ್ನು ವಿವರಿಸಲು ಪ್ರಯತ್ನಿಸುತ್ತದೆ ಮತ್ತು ನಾಲ್ಕನೇ ಸಿದ್ಧಾಂತವು ಮೂಲತಃ ಶೇಖರಣಾ ವ್ಯವಸ್ಥೆಯ ಒಟ್ಟಾರೆ ವೈಫಲ್ಯದ ಬಗ್ಗೆ ಮಾತನಾಡುತ್ತಿದೆ ಈಗ ಈ ಸಿದ್ಧಾಂತವು ಮೂಲತಃ ಮಾಹಿತಿ ಸಂಸ್ಕರಣಾ ವಿಧಾನವನ್ನು ನೋಡುತ್ತದೆ ಇದು ಅದು ಹೇಳುವ ದೃಷ್ಟಿಕೋನವಾಗಿದೆ ಇಂದ್ರಿಯದಿಂದ ಅಲ್ಪಾವಧಿಗೆ ದೀರ್ಘಾವಧಿಗೆ ಹೀಗೆ ಸ್ಮರಣೆ ಚಲಿಸುತ್ತದೆ ಮತ್ತು ಮಾಹಿತಿಯನ್ನು ಸಂಗ್ರಹಿಸಿದಲ್ಲಿ ಅದು ದೀರ್ಘಕಾಲಿಕವಾಗಿರುತ್ತದೆ ಈಗ ಎಷ್ಟು ಮಾಹಿತಿಯನ್ನು ತಳ್ಳಲಾಗಿದೆ ಎಂದು ತಿಳಿದಿದೆ ಮತ್ತು ಅದರಲ್ಲಿ ಎಷ್ಟು ನಿಜವಾಗಿ ಉಳಿಸಿಕೊಳ್ಳಬಹುದು ಎಂದರೆ ಎಲ್ಲಿಯಾದರೂ ನೀವು ಈ ಸಿದ್ಧಾಂತವನ್ನು ಸ್ವಲ್ಪ ಸಾಂಕೇತಿಕ ಕ್ರಮದಲ್ಲಿ ದೃಶ್ಯೀಕರಿಸಬಹುದು ಉದಾಹರಣೆಗೆ ನೀವು ಪೆನ್ ಡ್ರೈವ್ ಅನ್ನು ಲಗತ್ತಿಸಿದ್ದೀರಿ ಅಥವಾ ಬಾಹ್ಯ ಡ್ರೈವ್ ಅಥವಾ ಸಿಸ್ಟಂನಲ್ಲಿ ಎಸ್ಡಿ ಕಾರ್ಡ್ ಮತ್ತು ನಂತರ ಅದು ನಿಮ್ಮ ಬಾಹ್ಯ ಸಾಧನ ನಿಮ್ಮ ಪೆನ್ ಡ್ರೈವ್ ಅಥವಾ ನಿಮ್ಮ ಎಸ್ಡಿ ಡ್ರೈವ್ ಈ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳುತ್ತದೆ ಎಂದು ಅರ್ಥವಾಗುತ್ತದೆ ಉದಾಹರಣೆಗೆ ಇದು ಒಂದು ಟಿಬಿ ಗಾತ್ರವನ್ನು ಹೊಂದಿದೆ ಅದು ಈಗ ಬಾಹ್ಯ ಡ್ರೈವ್ ಒಂದು ಟಿಬಿಯವರೆಗೆ ಮಾತ್ರ ಮಾಹಿತಿಯನ್ನು ಸಂಗ್ರಹಿಸಬಲ್ಲದು ನೀವು ಆ ಮಟ್ಟವನ್ನು ತಲುಪಲು ಸಾಧ್ಯ ಇಲ್ಲ ಈ ಬಾಹ್ಯ ಶೇಖರಣಾ ಸಾಧನದ ಸೂಕ್ತ ಬಳಕೆಗೆ ನೀವು ಹೋಗಿರುವುದರಿಂದ ಈ ಹಲವು ಬೈಟ್ಗಳ ಮಾಹಿತಿಯನ್ನು ಮಾತ್ರ ಉತ್ತಮವಾಗಿ ಸಂಗ್ರಹಿಸಬಹುದು ಎಂಬ ಸಂಕೇತವನ್ನು ಇದು ನಿಮಗೆ ನೀಡಲು ಆರಂಭಿಸುತ್ತದೆ ಆದ್ದರಿಂದ ಶೇಖರಣಾ ವೈಫಲ್ಯದ ಸಿದ್ಧಾಂತವು ವಾಸ್ತವವಾಗಿ ಈ ಊಹೆಯ ಮೇಲೆ ಸರಿಯುತ್ತದೆ ಉಳಿಸಿಕೊಳ್ಳಬೇಕಾದ ಮಾಹಿತಿಯು ಒಟ್ಟಾರೆ ಸಾಮರ್ಥ್ಯದ ಮೇಲೆ ಹೇಗಾದರೂ ಅವಲಂಬಿತವಾಗಿರುತ್ತದೆ ದೀರ್ಘಾವಧಿಯ ಶೇಖರಣೆಯಲ್ಲಿ ನಾವು ಚರ್ಚಿಸಿದ ಒಂದು ವಿಷಯವನ್ನು ಈಗ ನೆನಪಿಡಿ ದೀರ್ಘಾವಧಿಯ ಸ್ಮರಣೆ ವ್ಯವಸ್ಥೆಯ ಅಂತಿಮ ಸಾಮರ್ಥ್ಯ ತಿಳಿದಿಲ್ಲ ನಮಗೆ ತಿಳಿದಿರುವುದು ವೈಯಕ್ತಿಕ ಮಹತ್ವವನ್ನು ಆಧರಿಸಿ ಮತ್ತು ಇತರ ಸಂಬಂಧಿತ ಮಾಹಿತಿಯನ್ನು ಆಧರಿಸಿ ಹೆಚ್ಚಿನ ವಿಷಯಗಳನ್ನು ನಮ್ಮೊಂದಿಗೆ ಉಳಿಸಿಕೊಳ್ಳಲಾಗಿದೆ ಆದ್ದರಿಂದ ಕೆಲವು ವಿಷಯಗಳು ನಮಗೆ ಅತ್ಯಂತ ಉಪಯುಕ್ತವೆಂದು ನಮಗೆ ತಿಳಿದಿದೆ ಅದನ್ನು ನಾವು ಯಾವಾಗಲೂ ನೆನಪಿಸಿಕೊಳ್ಳುತ್ತೇವೆ ನಾವು ಯಾವಾಗಲೂ ಅದನ್ನು ಸರಿಯಾಗಿ ಸಂಗ್ರಹಿಸುತ್ತೇವೆ ಮತ್ತು ನಾವು ಅದನ್ನು ಮರಳಿ ನೆನಪಿಸಿಕೊಳ್ಳುವಲ್ಲಿ ಯಾವತ್ತೂ ತಪ್ಪು ಮಾಡುವುದಿಲ್ಲ ಆದರೆ ನಿರ್ದಿಷ್ಟ ಸಮಯದ ಮಾಹಿತಿಯ ಪ್ರಕಾರ ಕೆಲವು ರೀತಿಯ ಮಾಹಿತಿಯು ಮಹತ್ವದ್ದಾಗಿರುವುದಿಲ್ಲ ಉದಾಹರಣೆಗೆ ನೀವು ಒಂದು ಕವಿತೆಯನ್ನು ನೆನಪಿಟ್ಟುಕೊಂಡಿದ್ದೀರಿ ಏಕೆಂದರೆ ಅದು ನಿಮ್ಮ ಪರೀಕ್ಷೆಯಲ್ಲಿ ನಿರೀಕ್ಷಿತ ಪ್ರಶ್ನೆಗಳಲ್ಲಿ ಒಂದಾಗಿದೆ ಇದು ಕೇವಲ ಒಂದು ಪದ್ಯ ಎಂದು ನಿಮಗೆ ತಿಳಿದಿದೆ ಇದು ನಿಮ್ಮ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಅಂಕಗಳಿಸುವ ಉದ್ದೇಶವನ್ನು ಪೂರೈಸಲು ಮಾತ್ರ ಮೂಲಭೂತವಾಗಿ ನೆನಪಿಟ್ಟುಕೊಳ್ಳಲು ಆಗಿದೆ ಆದ್ದರಿಂದ ಅದನ್ನು ಮತ್ತಷ್ಟು ಮರೆಯುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ನಿಮ್ಮ ನೋಟ್ಬುಕ್ನಿಂದ ನೀವು ಪ್ರಶ್ನೆಗಳನ್ನು ಮನನ ಮಾಡಿಕೊಂಡಾಗ ಅದನ್ನು ನೀವು ನೆನಪಿಸಿಕೊಂಡರೆ ಶಿಕ್ಷಕರು ಎಲ್ಲಿ ಕೆಂಪು ಗುರುತು ಹಾಕಿದರು ಮತ್ತು ನೀವು ಪುಟವನ್ನು ಎಲ್ಲಿ ತಿರುಗಿಸಿದ್ದೀರಿ ಎಂದು ನಿಮಗೆ ನೆನಪಿದೆ ಈ ಹೆಚ್ಚಿನ ವೈಶಿಷ್ಟ್ಯಗಳನ್ನು ನೆನಪಿಟ್ಟುಕೊಳ್ಳಲು ಮತ್ತು ನಿರ್ದಿಷ್ಟ ಅವಧಿಯೊಳಗೆ ಕೆಲವು ದಿನಗಳ ನಂತರ ನೀವು ಈ ಒತ್ತಡಗಳನ್ನು ಮರೆಯಲು ಪ್ರಾರಂಭಿಸುತ್ತೀರಿ ಮತ್ತು ಸ್ವಲ್ಪ ಸಮಯದ ನಂತರ ನಿಮಗೆ ಆ ಯಾವುದೇ ವಿಷಯಗಳು ಸರಿಯಾಗಿ ನೆನಪಿರುವುದಿಲ್ಲ ಈಗ ಈ ಎಲ್ಲಾ ಸಿದ್ಧಾಂತಗಳನ್ನು ಅದನ್ನು ವಿವರಿಸಲು ಬಳಸಬಹುದು ನಶಿಸುವಿಕೆ ಈ ಪ್ರಕ್ರಿಯೆಯನ್ನು ಒಂದು ದೃಷ್ಟಿಕೋನದಿಂದ ವಿವರಿಸುತ್ತದೆ ಸುಳಿವು ಅವಲಂಬಿತ ಮರೆವು ವಿಭಿನ್ನ ದೃಷ್ಟಿಕೋನದಿಂದ ವಿವರಿಸುತ್ತದೆ ಶೇಖರಣಾ ವ್ಯವಸ್ಥೆಯು ಈಗ ಅದನ್ನು ಬೇರೆ ದೃಷ್ಟಿಕೋನದಿಂದ ವಿವರಿಸುತ್ತದೆ ಮತ್ತು ಹಸ್ತಕ್ಷೇಪ ಸಿದ್ಧಾಂತವು ವಿಭಿನ್ನ ದೃಷ್ಟಿಕೋನದಿಂದ ವಿವರಿಸುತ್ತದೆ ಆದರೆ ಇವೆಲ್ಲ ನಾಲ್ಕು ಸಿದ್ಧಾಂತಗಳು ಮೂಲಭೂತವಾಗಿ ಜನರು ಏಕೆ ಮರೆತುಬಿಡುತ್ತಾರೆ ಎಂಬುದನ್ನು ವಿವರಿಸುತ್ತವೆ ಈಗ ಒಂದು ಉದಾಹರಣೆಯನ್ನು ನೋಡೋಣ ಹರ್ಮನ್ ಎಬ್ಬಿಂಗ್ಹೌಸ್ ಮೊದಲ ಮನಶ್ಶಾಸ್ತ್ರಜ್ಞ ಎಂದು ಮೊದಲು ಅರ್ಥಮಾಡಿಕೊಳ್ಳೋಣ ಅವರು ಮರೆಯುವಿಕೆ ಮೇಲೆ ಪ್ರಯೋಗಗಳನ್ನು ಮಾಡಿದರು ಮತ್ತು ಅವರು ಮೂಲತಃ ಏನು ಮಾಡಿದರು ಎಂದರೆ ಅಸಂಬದ್ಧ ಉಚ್ಚಾರಾಂಶಗಳನ್ನು ಮತ್ತೆ ಬಳಸಿದರು ಮತ್ತು ಕಾಲಾಂತರದಲ್ಲಿ ಜನರು ಎಷ್ಟು ಮರೆಯುತ್ತಾರೆ ಎಂಬುದನ್ನು ನೋಡಲು ಪ್ರಯತ್ನಿಸಿದರು ಆದ್ದರಿಂದ ವಾಸ್ತವವಾಗಿ ಪ್ರಾಯೋಗಿಕವಾಗಿ ಮರೆಯುವಿಕೆಯನ್ನು ಸಮಯದ ಕಾರ್ಯವಾಗಿ ಸ್ಮರಣೆಯ ಕುಸಿತವನ್ನು ಪರಿಶೀಲಿಸಲಾಯಿತು ಈಗ ಇದು ವಕ್ರರೇಖೆ ಎಂದು ಕರೆಯಲ್ಪಡುತ್ತದೆ ಮತ್ತು ಎಬ್ಬಿಂಗ್ಹೌಸ್ ಈ ವಕ್ರರೇಖೆಯೊಂದಿಗೆ ಮುಂದೆ ಬಂದರು ಈಗ ಮೂಲತಃ ಆತ ಏನು ಮಾಡಿದನೆಂದರೆ ವೈ ಅಕ್ಷದಲ್ಲಿ ಆತನಿಗೆ ಧಾರಣಶಕ್ತಿಯಿತ್ತು ಮತ್ತು ಎಕ್ಸ್ ಅಕ್ಷದಲ್ಲಿ ಎಷ್ಟು ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಅಥವಾ ಎಷ್ಟು ಮಾಹಿತಿ ಕಳೆದುಹೋಯಿತು ಎಂಬುದನ್ನು ನೆನಪಿಡಿ ಅವನು ತನ್ನ ಅಧ್ಯಯನಕ್ಕಾಗಿ ಅಸಂಬದ್ಧ ಉಚ್ಚಾರಾಂಶಗಳನ್ನು ಬಳಸುತ್ತಿದ್ದಾನೆ ಆದ್ದರಿಂದ ಅರ್ಥಪೂರ್ಣತೆಯನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಕಂಠಪಾಠ ಮಾಡಬೇಕಿದ್ದ ಎಲ್ಲಾ ವಸ್ತುಗಳು ಯಾವುದೇ ಅರ್ಥವನ್ನು ಹೊಂದಿರಲಿಲ್ಲ ನಿಜವಾಗಿ ಎಷ್ಟು ನಷ್ಟ ಸಂಭವಿಸುತ್ತದೆ ಮತ್ತು ಎಬ್ಬಿಂಗ್ಹೌಸ್ ಅವರು ಕಂಡುಕೊಂಡಿದ್ದನ್ನು ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿರುವುದು ಇದನ್ನೇ 1 ಗಂಟೆ ನಂತರ 53 ಮಾಹಿತಿ ನಷ್ಟಕ್ಕೆ ಒಂದು ದಿನ ನಂತರ ಒಂಬತ್ತು ಗಂಟೆಗಳ ನಷ್ಟ 56 ನಂತರ ಆ ಸುಮಾರು 20 ನಿಮಿಷಗಳ ಮಾನವರ ಅವಧಿಯ ನಂತರ ಅವರು 47 ಮಾಹಿತಿ ನಷ್ಟ ನಾವು 66 ಎರಡು ದಿನ 72 ಏಳು ದಿನಗಳು 75 ಮತ್ತು ಒಂದು ತಿಂಗಳ ನಂತರ ನಾವು 79 ಮಾಹಿತಿಯ ನಷ್ಟವನ್ನು ಹೊಂದಿದ್ದೇವೆ ಈಗ ನೀವು ಈ ವಕ್ರರೇಖೆಯನ್ನು ನೋಡಿದರೆ ನಿಮಗೆ ಬಹಳ ಆಸಕ್ತಿದಾಯಕ ವಿದ್ಯಮಾನವು ಅರಿವಾಗುತ್ತದೆ ಮೊದಲ ಕೆಲವು ನಿಮಿಷಗಳಲ್ಲಿನ ನಷ್ಟವು ತುಂಬಾ ಹೆಚ್ಚಿರುತ್ತದೆ ಮತ್ತು ಕ್ರಮೇಣ ಅದು ಸ್ಥಿರವಾಗಲು ಪ್ರಾರಂಭಿಸುತ್ತದೆ ಆದ್ದರಿಂದ ಒಂದು ಗಂಟೆಯಿಂದ ಅಂದರೆ 60 ನಿಮಿಷದಿಂದ 9 ಗಂಟೆಗಳವರೆಗೆ ನೀವು ಕೇವಲ 3 ನಷ್ಟವನ್ನು ಸೇರಿಸಿದ್ದೀರಿ ಮೊದಲ 20 ನಿಮಿಷಗಳಲ್ಲಿ ನೀವು ಭಾರೀ ಕುಸಿತವನ್ನು ಅನುಭವಿಸಿದ್ದೀರಿ 47 ಮಾಹಿತಿ ಕಳೆದುಹೋಗಿದೆ 20 ರಿಂದ 60 ನಿಮಿಷಗಳು ನಿಮಗೆ 40 ನಿಮಿಷಗಳ ಅಂತರ ಇದೆ ಆದರೆ ನಂತರ ಕಳೆದುಹೋದ ಮಾಹಿತಿಯು ತುಂಬಾ ಕಡಿಮೆ ಕೇವಲ 6 ಹೆಚ್ಚು 9 ಗಂಟೆಗಳಲ್ಲಿ 3 ಮತ್ತು 10 ನೀವು ಒಂದು ಪೂರ್ಣ ದಿನ 24 ಗಂಟೆಗಳನ್ನು ಆವರಿಸಿದಾಗ ಇದರಿಂದ ಹೆಚ್ಚಿನ ನಷ್ಟವಿಲ್ಲ ಮತ್ತು ಮತ್ತೆ ನಷ್ಟವಾಗುತ್ತದೆ ಎರಡನೇ ದಿನದ ಕೊನೆಯಲ್ಲಿ ಮಾಹಿತಿಯು 72 ಆದರೆ 7ನೇದಿನದ ಮಾಹಿತಿಯ ನಷ್ಟ 75 ಮಾತ್ರ ಆದ್ದರಿಂದ 5 ದಿನಗಳಲ್ಲಿ ನೀವು ಕೇವಲ 3 ಮಾಹಿತಿಯನ್ನು ಕಳೆದುಕೊಳ್ಳುತ್ತೀರಿ ಆದ್ದರಿಂದ ಇದು ಮೂಲಭೂತವಾಗಿ ನಮಗೆ ಒಂದು ಭಾವನೆಯನ್ನು ನೀಡುತ್ತದೆ ವಾಸ್ತವವಾಗಿ ಮಾನವರ ವಿಷಯದಲ್ಲಿ ಏನಾಗುತ್ತದೆ ಎಂದರೆ ಆರಂಭಿಕ ಹಂತದಲ್ಲಿ ನಾವು ಮಾಹಿತಿಯ ತೀವ್ರ ನಷ್ಟವನ್ನು ಹೊಂದಿದ್ದೇವೆ ಮತ್ತು ಈ ನಷ್ಟವು ಕ್ರಮೇಣ ಸ್ಥಿರಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ನಾವು ಒಂದು ವಾರದ ಅವಧಿಯನ್ನು ಏಳು ದಿನಗಳನ್ನು ಮುಗಿಸುವ ಹೊತ್ತಿಗೆ ಸರಿ ಮಾಹಿತಿಯು ಈಗ ಸ್ಥಿರವಾಗಿದೆ ಎಂದು ನಮಗೆ ತಿಳಿದಿದೆ ಸರಿ ಸ್ವಲ್ಪ ನಷ್ಟವಿದೆ ಆದರೆ ಅದು ಇನ್ನೂ ಸ್ಥಿರವಾಗಿದೆ ಸರಿ ಹಾಗಾಗಿ ಇದರೊಂದಿಗೆ ನಾವು ಮರೆತು ಗೌರವಿಸುವುದರೊಂದಿಗೆ ಮಾತನಾಡಬೇಕಾಗಿರುವುದಕ್ಕೆ ನಾವು ಕೊನೆಗೊಳ್ಳುತ್ತೇವೆ ಆದರೆ ನಾವು ಎಬ್ಬಿಂಗ್ಹೌಸ್ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ನಾವು ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳೋಣ ಉಳಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ನಾವು ಎಷ್ಟು ಉಳಿತಾಯ ಮಾಡುತ್ತೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಎಬ್ಬಿಂಗ್ಹೌಸ್ ಒಂದು ಸೂತ್ರವನ್ನು ಸಹ ನೀಡಿದರು ಆದ್ದರಿಂದ ಇದನ್ನು ರೀಲರ್ನಿಂಗ್ ಅಥವಾ ಸೇವಿಂಗ್ವಿಧಾನ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅವರು ಹೇಳಿದ್ದು ನೀವು ಮೂಲ ಕಲಿಕೆಯಲ್ಲಿ ತೆಗೆದುಕೊಳ್ಳುವ ಸಮಯ ಹೊಸ ಕಲಿಕೆಯಲ್ಲಿ ತೆಗೆದುಕೊಂಡ ಸಮಯದಿಂದ ಕಳೆಯಿರಿ ಆದ್ದರಿಂದ ನೀವು ಮಾಹಿತಿಯನ್ನು ಕಲಿತಿದ್ದೀರಿ ನೆನಪಿಟ್ಟುಕೊಂಡಿದ್ದೀರಿ ಈಗ ಅದು ಕಳೆದುಹೋಗಿದೆ ನೀವು ಅದನ್ನು ಮತ್ತೆ ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಆದ್ದರಿಂದ ಮೂಲತಃ ತೆಗೆದುಕೊಂಡ ಸಮಯ ಮತ್ತು ಮುಂದಿನ ಪ್ರಯತ್ನದಲ್ಲಿ ತೆಗೆದುಕೊಂಡ ಸಮಯವನ್ನು ಮೂಲ ಕಲಿಕೆಯಲ್ಲಿ ತೆಗೆದುಕೊಂಡ ಸಮಯದಿಂದ ಭಾಗಿಸಿ ಮತ್ತು ನೀವು ನೂರಾರು ಸಂಖ್ಯೆಯಿಂದ ಗುಣಿಸಿ ಮತ್ತು ಇದನ್ನು ಎಬ್ಬಿಂಗ್ಹೌಸ್ ಉಳಿಸುವ ವಿಧಾನ ಎಂದು ಕರೆಯಲಾಗುತ್ತದೆ ಎಂದು ಅವರು ಹೇಳಿದರು ಏಕೆಂದರೆ ನೀವು ಸಾಕಷ್ಟು ಸಮಯವನ್ನು ಉಳಿಸುತ್ತೀರಿ ಎಂದು ತಿಳಿದುಬಂದಿದೆ ನಾವು ವಿಸ್ತರಣೆಯ ಬಗ್ಗೆ ಮಾತನಾಡುವಾಗ ಮತ್ತು ಸ್ವಯಂಪ್ರೇರಿತ ಚೇತರಿಕೆಗೆ ನಾವು ಉಲ್ಲೇಖಿಸಿದಾಗ ಸಹ ನೀವು ನೆನಪಿಸಿಕೊಂಡಿದ್ದೀರಿ ಒಮ್ಮೆ ವಿಸ್ತರಣೆ ನಡೆದಾಗ ಸ್ವಾಭಾವಿಕ ಚೇತರಿಕೆಯ ಪ್ರಕ್ರಿಯೆಯು ತುಂಬಾ ವೇಗವಾಗಿರುತ್ತದೆ ಎಂದು ನಾವು ಚರ್ಚಿಸಿದ್ದೇವೆ ಮೂಲತಃ ಮಾಹಿತಿಯನ್ನು ಕಲಿಯಲು ಪ್ರಾಣಿಗಳು ಸರಣಿ ಪ್ರಯೋಗಗಳನ್ನು ತೆಗೆದುಕೊಂಡರೂ ಸರಿ ನಂತರದ ಕಲಿಕೆಯು ಕೆಲವೇ ಪ್ರಯತ್ನಗಳನ್ನು ತೆಗೆದುಕೊಳ್ಳುತ್ತದೆ ಸ್ಮರಣೆಯ ವಿಷಯವೂ ಹಾಗೆಯೇ ಮುಂದಿನ ಹಂತದಲ್ಲಿ ತಿಳಿಯುವ ಸಮಯವು ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಲು ತೆಗೆದುಕೊಂಡ ಸಮಯಕ್ಕಿಂತ ಭಿನ್ನವಾಗಿದೆ ಮತ್ತು ಮರೆಯುವ ಪ್ರಕ್ರಿಯೆಗೆ ಇದು ಎಬ್ಬಿಂಗ್ಹೌಸ್ ಕೊಡುಗೆ ಆದ್ದರಿಂದ ನಾವು ಇಲ್ಲಿಯವರೆಗೆ ಏನು ಚರ್ಚಿಸಿದ್ದೇವೆ ನಾವು ಮರೆಯುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ನೆನಪಿನ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವೆ ಈಗ ನೆನಪಿನ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುವುದು ಮತ್ತು ಸಹಜವಾಗಿ ನಮ್ಮನ್ನೆಲ್ಲ ಮರೆಯುವ ಸೌಂದರ್ಯವನ್ನು ಒಪ್ಪಿಕೊಳ್ಳುವುದು ಒಟ್ಟಾರೆಯಾಗಿ ವಿಷಯಗಳನ್ನು ನೆನಪಿಟ್ಟುಕೊಳ್ಳುವ ವ್ಯಕ್ತಿಯ ಒಟ್ಟಾರೆ ಸಾಮರ್ಥ್ಯವು ಹೆಚ್ಚಾಗಬೇಕಾದ ಪರಿಸ್ಥಿತಿಯನ್ನು ಯಾವಾಗಲೂ ದೃಶ್ಯೀಕರಿಸುತ್ತದೆ ಹಾಗಾದರೆ ಉತ್ತಮ ಸ್ಮರಣೆಗೆ ಸಲಹೆಗಳು ಯಾವುವು ನಾವು ಅದನ್ನು ಸಂಕ್ಷಿಪ್ತವಾಗಿ ಚರ್ಚಿಸೋಣ ನಾಲ್ಕು ಆಯ್ಕೆಗಳನ್ನು ಯೋಚಿಸಬಹುದು ಒಂದೋ ನೀವು ಕಲಿಯಿರಿ ಅಥವಾ ನೀವು ಮೂರು ಇತರ ತಂತ್ರಗಳನ್ನು ಬಳಸುತ್ತೀರಿ ಜ್ಞಾಪಕ ವಿಧಾನ ಲೋಕಸ್ ವಿಧಾನ ಮತ್ತು ನಂಬರ್ ಪೆಗ್ ತಂತ್ರಗಳು ಆದ್ದರಿಂದ ಮುಂದಿನ ಎರಡು ನಿಮಿಷಗಳಲ್ಲಿ ನಾವು ನಿಮ್ಮ ಸ್ಮರಣೆಯನ್ನು ಹೆಚ್ಚಿಸುವ ನಮ್ಮ ವಿಧಾನಗಳನ್ನು ಚರ್ಚಿಸುತ್ತೇವೆ ಮತ್ತು ನೀವು ಇದನ್ನು ಪ್ರಯತ್ನಿಸಬಹುದು ಈಗ ಅತಿಯಾಗಿ ಕಲಿಯುವ ಪ್ರಕ್ರಿಯೆ ಎಂದರೆ ನೀವು ಇಡೀ ಪ್ರಕ್ರಿಯೆಯು ಸ್ವಯಂಚಾಲಿತವಾಗಿ ಆಗುವ ಮಟ್ಟಿಗೆ ಅದನ್ನು ಪುನರಾವರ್ತಿಸುತ್ತಲೇ ಇರಿ ಆದ್ದರಿಂದ ಇದು ಹಲವಾರು ಬಾರಿ ಮಾಡುವುದಲ್ಲದೆ ಬೇರೇನೂ ಅಲ್ಲ ಸರಿ ಆದ್ದರಿಂದ ನೀವು ವಿಷಯವನ್ನು ಕಲಿಯಿರಿ ಮತ್ತು ನೀವು ಅದನ್ನು ಹಲವಾರು ಬಾರಿ ಪುನರಾವರ್ತಿಸುವ ಕಾರಣ ಸ್ವಯಂಚಾಲಿತವಾಗಿ ಮಾಹಿತಿಯು ಹೆಚ್ಚು ಸ್ವಯಂಚಾಲಿತವಾಗುತ್ತದೆ ಮರುಪಡೆಯುವಿಕೆಯ ಸಂಪೂರ್ಣ ಪ್ರಕ್ರಿಯೆಯು ಸ್ವಯಂಚಾಲಿತವಾಗಿರುತ್ತದೆ ಇದು ಕಲಿಕೆಯ ಮಧ್ಯಭಾಗವಾಗಿದೆ ಆದರೆ ನೆನಪಿಡಿ ಮೇರೆ ಮೀರಿದ ಕಲಿಕೆ ತುಂಬಾ ಬೇಸರದ ವಿಧಾನ ನಾವು ಇತರ ಬುದ್ಧಿವಂತ ಆಯ್ಕೆಗಳ ಬಗ್ಗೆ ಯೋಚಿಸೋಣ ಜ್ಞಾಪಕಶಾಸ್ತ್ರವು ಮತ್ತೊಂದು ಆಸಕ್ತಿದಾಯಕ ವಿಧಾನವಾಗಿದೆ ಜ್ಞಾಪಕ ಸಾಧನಗಳು ಮೂಲತಃ ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳುವ ರಚನೆಗಳನ್ನು ಸಂಯೋಜಿಸುವ ಮೂಲಕ ನಮ್ಮ ಸ್ಮರಣೆಗೆ ಸಹಾಯ ಮಾಡುತ್ತವೆ ಮತ್ತು ಕೈಯಲ್ಲಿರುವ ಕೆಲಸ ಜ್ಞಾಪಕಶಾಸ್ತ್ರದ ಅತ್ಯುತ್ತಮ ಉದಾಹರಣೆಗಳೆಂದರೆ ಪ್ರಾಸಗಳು ಮತ್ತು ಜಿಂಗಲ್ಸ್ ಒಂದು ಪ್ರಾಸವನ್ನು ಪುನರಾವರ್ತಿಸದ ಹೊರತು ನಾನು ನಿಮಗೆ ಒಂದು ಉತ್ತಮ ಉದಾಹರಣೆಯನ್ನು ನೀಡಲು ಸಾಧ್ಯವಿಲ್ಲ ಆದರೆ ನಾನು ನಿಮ್ಮೊಂದಿಗೆ ಒಂದು ಆಸಕ್ತಿದಾಯಕ ಅನುಭವವನ್ನು ಹಂಚಿಕೊಳ್ಳಬಲ್ಲೆ ನನ್ನ ವಿದ್ಯಾರ್ಥಿ ದಿನಗಳಲ್ಲಿ ನನಗೆ ತತ್ವಶಾಸ್ತ್ರದಲ್ಲಿ ಒಬ್ಬ ಸ್ನೇಹಿತ ಇಡೀ ಪುಸ್ತಕವನ್ನು ನೆನಪಿಸಿಕೊಳ್ಳುತ್ತಾನೆ ಮತ್ತು ನೀವು ಸಿದ್ಧಾಂತಗಳನ್ನು ಹಾಕುವುದು ಮತ್ತು ಅಳವಡಿಸುವುದು ಎಂದು ಕರೆಯುವುದು ತಾತ್ವಿಕ ದೃಷ್ಟಿಕೋನಗಳು ಮತ್ತು ಸಿದ್ಧಾಂತಗಳನ್ನು ನರ್ಸರಿ ಪ್ರಾಸಗಳಾಗಿ ನೀವು ಜಿಂಗಲ್ ಬೆಲ್ಸ್ ಅನ್ನು ನೆನಪಿಸಿಕೊಂಡರೆ ಜಿಂಗಲ್ ಬೆಲ್ಸ್ ಎಲ್ಲಾ ರೀತಿಯಲ್ಲೂ ಸದ್ದು ಮಾಡುತ್ತವೆ ಆತನು ಮಾಡುವುದೇನೆಂದರೆ ಆ ದೊಡ್ಡ ದೊಡ್ಡ ಸಿದ್ಧಾಂತಗಳು ಅಂತಹ ಪ್ರಾಸಗಳಲ್ಲಿ ಇರುತ್ತವೆ ಮತ್ತು ನೀವು ಈಗಾಗಲೇ ಅದನ್ನು ನೆನಪಿಟ್ಟುಕೊಂಡಿದ್ದೀರಿ ಮತ್ತು ಈಗ ದೊಡ್ಡ ಸಿದ್ಧಾಂತಗಳನ್ನು ಹಿಂಪಡೆಯಬಹುದು ಏಕೆಂದರೆ ನೀವು ಆ ಸೂಚನೆಗಳನ್ನು ಬಳಸಿ ಪ್ರಾಸವನ್ನು ನೆನಪಿಸಿಕೊಳ್ಳುತ್ತೀರಿ ಯಾವುದೇ ಪ್ರಾಸಗಳು ಮತ್ತು ಜಿಂಗಲ್ಸ್ ಹೆಚ್ಚಾಗಿ ಮೌಖಿಕವಾಗಿಲ್ಲವಾದರೂ ನೀವು ಪ್ರಾಸಗಳು ಮತ್ತು ಜಿಂಗಲ್ಸ್Jinglesನ ದೃಶ್ಯ ಮತ್ತು ಶ್ರವಣೇಂದ್ರಿಯ ಸ್ವರೂಪಗಳ ಬಗ್ಗೆ ಯೋಚಿಸಬಹುದು ನಾವು ಈ ಉದಾಹರಣೆಯನ್ನು ನೋಡಿದ್ದೇವೆ ಈಗ ಆ ಸಮಯದಲ್ಲಿ ನಾವು ತಾಯಿ ತನ್ನ ಮಗು ಈ ಹಾಡನ್ನು ಹೇಗೆ ಹಾಡುತ್ತಿದ್ದಳು ಎಂಬ ಪ್ರಸಂಗವನ್ನು ಹೇಗೆ ನೆನಪಿಸಿಕೊಳ್ಳುತ್ತಾರೆ ಎಂಬುದಕ್ಕೆ ಸಂಬಂಧಿಸಿದಂತೆ ನಾವು ಈ ಉದಾಹರಣೆಯನ್ನು ನೋಡುತ್ತಿರಲಿಲ್ಲ ಆದರೆ ಈಗ ಅದೇ ವಿಡಿಯೋವನ್ನು ಮರುಪ್ರಸಾರ ಮಾಡೋಣ ಮತ್ತು ಮಗು ಹೇಗೆ ಪ್ರಾಸಗಳನ್ನು ಕಲಿಯುತ್ತದೆ ಎಂದು ನೋಡೋಣ ಒಂದು ಕವಿತೆಯನ್ನು ನೆನಪಿಟ್ಟುಕೊಳ್ಳಲು ಮಗುವಿನ ನಿಜವಾದ ಪ್ರಯತ್ನವನ್ನು ನೋಡಲು ಕ್ಲಿಪ್ ಅನ್ನು ನೋಡಿ ಈಗ ನಾವು ಚರ್ಚಿಸಿದ ಎರಡು ವಿಧಾನಗಳು ತಿಳಿದಿವೆಯೇ ಒಂದೋ ನೀವು ಹೆಚ್ಚು ಕಲಿಯಿರಿ ಅಥವಾ ನೀವು ಈಗಾಗಲೇ ಯಾವುದೇ ಪ್ರಾಸಗಳು ಮತ್ತು ಜಿಂಗಲ್ಸ್ ಅನ್ನು ಕಂಠಪಾಠ ಮಾಡಿಲ್ಲ ಆದ್ದರಿಂದ ನೀವು ಹೊಸ ಮಾಹಿತಿಯನ್ನು ಪ್ರಾಸಗಳು ಮತ್ತು ಜಿಂಗಲ್ಗಳಾಗಿ ಪರಿವರ್ತಿಸುತ್ತೀರಿ ಮತ್ತು ಅಸ್ತಿತ್ವದಲ್ಲಿರುವ ಪ್ರಾಸಗಳು ಮತ್ತು ಜಿಂಗಲ್ಗಳ ಮೇಲೆ ನೀವು ಹುದುಗಿಸಿಕೊಂಡಿದ್ದೀರಿ ಮತ್ತು ನೀವು ಉತ್ತಮ ಸ್ಮರಣೆಯನ್ನು ಹೊಂದಿರುತ್ತೀರಿ ಮಾಹಿತಿಯನ್ನು ಸಂಗ್ರಹಿಸುವ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲು ನಿಮಗೆ ತಿಳಿದಿರುವ ಮೂರನೇ ಸ್ವರೂಪವು ಲೋಕಸ್ ವಿಧಾನವಾಗಿದೆ ಈಗ ಇಲ್ಲಿ ಏನಾಗುತ್ತದೆ ಎಂದರೆ ನೀವು ಈಗಾಗಲೇ ಕಂಠಪಾಠ ಮಾಡಿದ ಜಾಗವನ್ನು ಹೊಂದಿದ್ದೀರಿ ಉದಾಹರಣೆಗೆ ಯಾವುದೇ ನಿಮ್ಮ ಕಾಲೇಜಿನ ನಿಮ್ಮ ಕಚೇರಿ ನಿಮ್ಮ ಶಾಲೆಯ ಕಟ್ಟಡ ನೀವು ಹೇಗೆ ನಡೆದುಕೊಳ್ಳಬೇಕು ಎಲ್ಲಿಗೆ ಹೋಗಬೇಕು ಹೇಗೆ ಚಲಿಸಬೇಕು ಕಾರಿಡಾರ್ ಹೇಗೆ ಮುಂದೆ ಹೋಗುತ್ತದೆ ಯಾವುದು ಎಲ್ಲಿಗೆ ಮತ್ತು ಮುಂದಕ್ಕೆ ಹೋಗುತ್ತದೆ ಎಂದು ನಿಮಗೆ ತಿಳಿದಿದೆ ಮತ್ತು ಈಗ ನೀವು ಜಾಗವನ್ನು ನೆನಪಿಸಿಕೊಂಡ ನಂತರ ನೀವು ಮಾಡಬೇಕಾಗಿರುವುದು ನೀವು ನೆನಪಿಟ್ಟುಕೊಳ್ಳಬೇಕಾದ ಹೊಸ ಮಾಹಿತಿಯೊಂದಿಗೆ ನೀವು ಅದನ್ನು ಸಂಯೋಜಿಸುವುದು ಆದ್ದರಿಂದ ನೀವು ನೆನಪಿಟ್ಟುಕೊಳ್ಳಬೇಕಾದ ಪದಗಳ ಪಟ್ಟಿಯನ್ನು ನಿಮ್ಮೊಂದಿಗೆ ಹೊಂದಿದ್ದರೆ ಉದಾಹರಣೆಗೆ ಹೇಳಿ ನೀವು ಮಾಡಬೇಕಾಗಿರುವುದು ನೀವು ಈಗಾಗಲೇ ಕಂಠಪಾಠ ಮಾಡಿರುವ ಜಾಗದೊಂದಿಗೆ ಅದನ್ನು ಸಂಯೋಜಿಸಿ ಈಗ ಕಟ್ಟಡದ ಪ್ರಮುಖ ಸ್ಥಳಗಳು ಗೇಟ್ ಕಾರಿಡಾರ್ ಮೊದಲ ಬಾಗಿಲು ಕಂದು ಬಾಗಿಲು ಹಸಿರು ಕೆಳಗೆ ಹೀಗೆ ನೀವು ಮಾಡುವುದೆಲ್ಲವೂ ನೀವು ಈಗ ಮಾನಸಿಕ ನಡಿಗೆಯನ್ನು ಕೈಗೊಳ್ಳುತ್ತೀರಿ ನೀವು ಪದದ ದೃಶ್ಯ ಮತ್ತು ನೀವು ಮಾಡಬೇಕಾಗಿರುವುದು ನಿಮ್ಮ ಮೂಲಕ ಆ ಮಾನಸಿಕ ನಡೆಯಲ್ಲಿ ಈ ಪದಗಳನ್ನು ಅವುಗಳ ದೃಶ್ಯ ಚಿತ್ರಗಳನ್ನು ಪತ್ತೆ ಮಾಡುವುದನ್ನು ಮುಂದುವರಿಸಿ ನೀವು ಮಾಡಬೇಕಾಗಿರುವುದೆಲ್ಲವನ್ನೂ ನೀವು ನೆನಪಿಟ್ಟುಕೊಳ್ಳಬೇಕಾದ ಸಮಯವೆಂದರೆ ನೀವು ಆ ಜಾಗದ ಮೂಲಕ ಓಡಾಡುವುದು ಮತ್ತು ಈ ಮಾನಸಿಕ ಪ್ರಕ್ರಿಯೆಯಲ್ಲಿ ಎರಡನೇ ಬಾರಿಗೆ ಮುಖ್ಯ ದ್ವಾರವನ್ನು ನೋಡಿದ ತಕ್ಷಣ ನೀವು ಪದ ಯಾವುದು ಎಂದು ನೆನಪಿಸಿಕೊಳ್ಳುತ್ತೀರಿ ಗ್ರೀನ್ ಗೇಟ್ ಬ್ರೌನ್ ಗೇಟ್ ಎಡ ತಿರುವು ಬಲ ತಿರುವು ನಿಮಗೆ ತಿಳಿದಿರುವ ಯಾವುದೇ ಮಹತ್ವದ ಭೂಮಿ ಗುರುತು ಎಂದು ಗುರುತಿಸಲಾಗಿದೆ ಮಾನಸಿಕ ನಡಿಗೆಯಲ್ಲಿ ಆ ಎಲ್ಲಾ ಮಹತ್ವದ ಗುರುತುಗಳು ಈಗ ಗೋಡೆಯ ದೃಶ್ಯ ಚಿತ್ರದೊಂದಿಗೆ ಸಂಬಂಧ ಹೊಂದಿವೆ ಮತ್ತು ಅದು ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತದೆ ವಾಸ್ತವವಾಗಿ ಉತ್ತಮ ನೆನಪಿನ ಸಾಮರ್ಥ್ಯಕ್ಕಾಗಿ ಗಿನ್ನಿಸ್ ದಾಖಲೆ ಹೊಂದಿರುವ ವ್ಯಕ್ತಿ ಅವನು ಪ್ರಯೋಗದಲ್ಲಿ ಪ್ರದರ್ಶನ ನೀಡುವುದನ್ನು ನೀವು ನೋಡಿದರೆ ಆತನು ಮಾಡುತ್ತಿರುವುದು ಅವನು ಈ ತಂತ್ರವನ್ನು ಬಳಸುತ್ತಾನೆ ಮತ್ತು ಸ್ಮರಣೆ ಹೆಚ್ಚಿಸಲು ಬಳಸಬಹುದಾದ ಕೊನೆಯ ವಿಧಾನವೆಂದರೆ ಇದನ್ನು ನಂಬರ್ ಪೆಗ್ ಟೆಕ್ನಿಕ್ ತಂತ್ರ ಎಂದು ಕರೆಯಲಾಗುತ್ತದೆ ಈಗ ನಂಬರ್ ಪೆಗ್ ತಂತ್ರವು ತುಂಬಾ ಆಸಕ್ತಿದಾಯಕ ತಂತ್ರವಾಗಿದೆ ನಿಮಗೆ ಮಾಹಿತಿ ನೀಡಲಾಗಿದೆ ಮತ್ತು ಈ ಸಂಪೂರ್ಣ ಮಾಹಿತಿಯ ಭಾಗವನ್ನು ನೀವು ಮಾಡಬೇಕಾಗಿರುವುದು ನೀವು ಅದನ್ನು ಸಂಖ್ಯೆಯಾಗಿ ಪರಿವರ್ತಿಸಬೇಕು ಆ ಸಂಖ್ಯೆಗಳು ಮತ್ತು ನಂತರ ಕಥೆಯ ರೂಪದಲ್ಲಿ ಮತ್ತಷ್ಟು ಲಿಂಕ್ ಮಾಡಲಾಗಿದೆ ಮತ್ತು ನಂತರ ನೀವು ಕಥೆಯನ್ನು ನೆನಪಿಟ್ಟುಕೊಳ್ಳುತ್ತೀರಿ ಮತ್ತು ನೀವು ಸಂಪೂರ್ಣ ಮಾಹಿತಿಯನ್ನು ನೆನಪಿಸಿಕೊಳ್ಳುತ್ತೀರಿ ನಿಮ್ಮ ಪರದೆಯನ್ನು ನೋಡಿ ನೀವು ಒಂದು ಹಂಸವನ್ನು ನೋಡುತ್ತೀರಿ ಮತ್ತು ನಂತರ ನೀವು ಈಗಾಗಲೇ ಒಯ್ಯುವ ನಿಜವಾದ ಮಾನಸಿಕ ಚಿತ್ರ ಇದೆ ಮತ್ತು ಆ ಮಾನಸಿಕ ಚಿತ್ರ ನೀವು ಎರಡಾಗಿ ಪರಿವರ್ತಿಸಿದ್ದೀರಿ ಆದ್ದರಿಂದ ಇದೇ ರೂಪಗಳಲ್ಲಿರುವ ನಿಮ್ಮೊಂದಿಗೆ ಈಗಾಗಲೇ ಇರುವ ನಿಮ್ಮ ಸ್ಮರಣೆ ವ್ಯವಸ್ಥೆಯಲ್ಲಿ ನೀವು ಅವುಗಳನ್ನು ಸಂಖ್ಯೆಗಳಾಗಿ ಪರಿವರ್ತಿಸಬಹುದು ಮತ್ತು ಪ್ರಾಸವನ್ನು ಚೆನ್ನಾಗಿ ತಿಳಿದಿರುವುದರಿಂದ ನೀವು ಯಶಸ್ವಿಯಾಗುತ್ತೀರಿ ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಒಂದು ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳಲು ನಾನು ನಿಮ್ಮನ್ನು ಕೇಳುತ್ತೇನೆ ಮತ್ತು ಸಂಖ್ಯೆ 359924 ಆಗಿದೆ ಇದು ನೀವು ನೆನಪಿಟ್ಟುಕೊಳ್ಳಬೇಕಾದ ಸಂಖ್ಯೆ ಮತ್ತು ಇದನ್ನು ತಿಳಿಯಬಹುದು ಮುಂದುವರಿಸಿ ನೀವು ನೆನಪಿದೆ ನಾವು ಸರಿ ಮಾಡಲು ಹೊರಟಾಗ ಈ ಚಟುವಟಿಕೆಯನ್ನು ಮಾಡಿದ್ದೇವೆ ಅಲ್ಲಿ ನಾವು ಹೇಳಿದಂತೆ ನೀವು ಮೂರು ಭಾಗಗಳ ಅಥವಾ ನಾಲ್ಕು ಭಾಗಗಳಲ್ಲಿದ್ದರೆ ನೀವು ಮಾಹಿತಿಯನ್ನು ಮುರಿಯುತ್ತೀರಿ ಮತ್ತು ನಿಮ್ಮ ಅಲ್ಪಾವಧಿಯ ಶೇಖರಣೆಯ ಸಾಮರ್ಥ್ಯವನ್ನು ನೀವು ಈ ರೀತಿ ಹೆಚ್ಚಿಸುತ್ತೀರಿ ಇದೀಗ ನಾವು ನಂಬರ್ ಪೆಗ್ ತಂತ್ರದ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಇದು ನಿಮಗೆ ನೀಡಲಾದ ಸಂಖ್ಯೆ ಎಂದು ಊಹಿಸಿ ಮತ್ತು ನಿಮಗೆ ಹೇಳಲಾಗಿದೆ ನೀವು ಅದನ್ನು ನೆನಪಿಟ್ಟುಕೊಳ್ಳಬೇಕು 359924 ಮತ್ತು ಇದು ಮುಂದುವರೆಯಲು ಇರಬಹುದು ಈಗ ಈ ಸಂಖ್ಯೆಗಳನ್ನು ಪೆಗ್ಗಳಾಗಿ ಪರಿವರ್ತಿಸಿ ಮತ್ತು ನಂತರ ಒಂದು ಕಥೆಯನ್ನು ರಚಿಸಿ ಆದ್ದರಿಂದ 3 ಪ್ರಾಸಬದ್ಧವಾದ ಶಬ್ದ ಟ್ರೀ ಎಂದು 5 ಪ್ರಾಸಬದ್ಧವಾದ ಪದ ಜೇನುಗೂಡಿನ ಎಂದು 9 ಸಾಲು 2 ಶೂ 4 ಬಾಗಿಲು ಸರಿ ಆದ್ದರಿಂದ ಇವು ಮೂಲಭೂತವಾಗಿ ಪ್ರಾಸದ ಪದಗಳು ಮತ್ತು ನೀವು ಈಗ ಏನು ಮಾಡುತ್ತೀರಿ ಈ ಸಂಖ್ಯೆಗಳನ್ನು ಪೆಗ್ಗಳಾಗಿ ಪರಿವರ್ತಿಸಲು ನಿಮಗೆ ತಿಳಿದಿದೆ ಮತ್ತು ನಂತರ ನೀವು ಕಥೆಯನ್ನು ರಚಿಸುತ್ತೀರಿ ಈಗ ನೀವು ಈ ಚಿತ್ರ ನೋಡಿದರೆ 3 ಮರ ಸರಿ ಆದ್ದರಿಂದ ನೀವು ಏನು ಮಾಡುತ್ತೀರಿ ಅಂದರೆ ಈಗ ನೀವು ಇಲ್ಲಿ ಒಂದು ಮರವನ್ನು ಮಾಡಿದ್ದೀರಿ ಆದ್ದರಿಂದ ಈ 3 5 ಜೇನುಗೂಡು ಆಗಿದೆ 9 ರೇಖೆ 2 ಶೂ ಮತ್ತು ನಂತರ 4 ಬಾಗಿಲು ಸರಿ ಈಗ ನಾವು ಮತ್ತೊಮ್ಮೆ ಈ ಕಥೆಯನ್ನು ನೋಡೋಣ ನಮಗೆ ನೀಡಲಾದ ಸಂಖ್ಯೆ ಇದು 359924 ಸರಿ ಆದ್ದರಿಂದ 3 ಮರ ಆಗಿತ್ತು ಆದ್ದರಿಂದ ನೀವು ಒಂದು ಮರ ಮಾಡಿದಿರಿ 5 ಜೇನುಗೂಡು ಆಗಿತ್ತು ನೀವು ಒಂದು ಜೇನುಗೂಡನ್ನು ಮರಕ್ಕೆ ಸೇರಿಸಿದಿರಿ ಯಾಕೆಂದರೆ ಅಲ್ಲಿ 9ರ ದ್ವಿಗುಣವಿತ್ತು ಆದ್ದರಿಂದ ನೀವು 2 ರೇಖೆಗಳನ್ನು ಸೆಳೆದಿರಿ ಮತ್ತು ಎಲ್ಲಾ ನೀವು ಈಗ ಒಂದು ಮರದಿಂದ ಜೇನುಗೂಡುಗಳಿಂದ 2 ಜೇನುನೊಣಗಳು ಬಾಗಿಲಿಗೆ ಪ್ರವೇಶಿಸುತ್ತಿವೆ ಮತ್ತು ನಂತರ ಶೂಗೆ ಹೋಗುತ್ತಿವೆ ಎಂದು ದೃಶ್ಯೀಕರಿಸುತ್ತಿದೆ ಆದ್ದರಿಂದ ಜೇನುಗೂಡಿನ ಜೇನುನೊಣದೊಂದಿಗೆ ಒಂದು ಮರವು ಎರಡು ಸಾಲುಗಳಲ್ಲಿ ಹಾರಿಹೋಯಿತು ಬಾಗಿಲಿನೊಳಗಿನ ಶೂ ಮೇಲೆ ಸರಿ ಆದ್ದರಿಂದ ನೀವು ನೆನಪಿಟ್ಟುಕೊಳ್ಳಬೇಕಾದದ್ದು ಜೇನುಗೂಡಿನೊಂದಿಗೆ ಒಂದು ಮರವನ್ನು ದೃಶ್ಯೀಕರಿಸುವುದು ತುಂಬಾ ಸುಲಭ ಎಂದು ತಿಳಿಯಿರಿ ಎರಡು ಜೇನುನೊಣಗಳು ಬಾಗಿಲಿನ ಮೂಲಕ ಪ್ರವೇಶಿಸುವ ನೇರ ರೇಖೆಯನ್ನು ಅನುಸರಿಸಿ ನಂತರ ಶೂ ಪ್ರವೇಶಿಸುತ್ತವೆ ಇದನ್ನು ನಂಬರ್ ಪೆಗ್ ತಂತ್ರ ಎಂದು ಕರೆಯಲಾಗುತ್ತದೆ ಮಾಹಿತಿಯ ಒಂದು ದೊಡ್ಡ ಭಾಗ ಸರಿ ನೀವು ಏನು ಮಾಡುತ್ತೀರಿ ಎಂದರೆ ಈ ಸಂಖ್ಯೆಗಳನ್ನು ಪೆಗ್ಗಳಾಗಿ ಪರಿವರ್ತಿಸಲಾಗುತ್ತದೆ ಮತ್ತು ಈ ಪೆಗ್ಗಳನ್ನು ಮತ್ತಷ್ಟು ಜೋಡಿಸಿ ಅದನ್ನು ಕಥೆಯಾಗಿ ಪರಿವರ್ತಿಸಲಾಗುತ್ತದೆ ಇದು ಮಾನಸಿಕ ಚಿತ್ರಣವನ್ನು ಸೃಷ್ಟಿಸುತ್ತದೆ ಇದು ನಿಮಗೆ ಸಂಖ್ಯೆಯನ್ನು ಬಹಳ ಬೇಗನೆ ನೆನಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ಇದನ್ನು ನಂಬರ್ ಪೆಗ್ ತಂತ್ರ ಎಂದು ಕರೆಯಲಾಗುತ್ತದೆ ಮತ್ತು ಇದರೊಂದಿಗೆ ನಾವು ವಿಷಯದ ಸ್ಮರಣೆಯ ಕುರಿತು ನಮ್ಮ ಚರ್ಚೆಯನ್ನು ಕೊನೆಗೊಳಿಸಿದ್ದೇವೆ ನಾವು ಮೂರರ ಬಗ್ಗೆ ಮಾತನಾಡಿದ್ದೇವೆ ಸ್ಮರಣೆಯ ರಚನೆಗಳು ಸಂವೇದಿ ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಸ್ಮರಣೆ ಸರಿ ಮತ್ತು ದೀರ್ಘಾವಧಿಯಲ್ಲಿ ನಾವು ದೀರ್ಘಾವಧಿಯ ಶೇಖರಣೆಯ ಸರಿ ಲಾಕ್ಷಣಿಕ ಸ್ಮರಣೆಯ ವಿಭಿನ್ನ ವಿಭಿನ್ನ ಸ್ವರೂಪಗಳನ್ನು ಅರ್ಥಮಾಡಿಕೊಳ್ಳಲು ಹೆಚ್ಚಿನ ಸಮಯವನ್ನು ಮೀಸಲಿಟ್ಟಿದ್ದೇವೆ ನಾವು ಎಪಿಸೋಡಿಕ್ ಮೆಮೊರಿ ಕುರಿತು ಮಾತನಾಡಿದ್ದೇವೆ ಕಣ್ಣಿನ ಸಾಕ್ಷಿ ಮತ್ತು ಫ್ಲ್ಯಾಷ್ ಬಲ್ಬ್ ಎರಡು ಪ್ರಮುಖ ವಿಭಿನ್ನ ರೀತಿಯ ನೆನಪುಗಳಾಗಿರಬಹುದು ಎಂದು ನಾವು ವರ್ಗೀಕರಿಸಿದ್ದೇವೆ ಮತ್ತು ನಂತರ ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳುವ ಜೀವನದ ಕಾರ್ಯವಿಧಾನದ ಅಂಶಕ್ಕೆ ಬಂದೆವು ಜ್ಞಾಪಕವನ್ನು ಕಾರ್ಯವಿಧಾನ ಮತ್ತು ಘೋಷಣ ಸ್ಮರಣೆಗಳಾಗಿ ವಿಂಗಡಿಸಬಹುದು ಎಂದು ನೀವು ಹೇಳುತ್ತೀರಿ ಇದನ್ನು ಸ್ಮರಣೆಯ ಸ್ಪಷ್ಟ ಮತ್ತು ಸೂಚ್ಯ ಅಂಶಗಳು ಎಂದೂ ಕರೆಯುತ್ತಾರೆ ಮತ್ತು ನಾವು ಮರೆತುಬಿಡುವ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಈಗ ನಾವು ಅಂತಿಮವಾಗಿ ನೆನಪಿನ ಮೇಲಿನ ನಮ್ಮ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಮತ್ತು ಒಬ್ಬ ವ್ಯಕ್ತಿಯ ಒಟ್ಟಾರೆ ಸಾಮರ್ಥ್ಯವನ್ನು ಹೆಚ್ಚಿಸುವ ತಂತ್ರಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಲೋಕಸ್ ವಿಧಾನ ಅಥವಾ ನಂಬರ್ ಪೆಗ್ ತಂತ್ರದಂತಹ ಬುದ್ಧಿವಂತ ತಂತ್ರಗಳನ್ನು ಬಳಸಿಕೊಂಡು ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದು ನಾವು ಮುಂದೆ ಭೇಟಿಯಾದಾಗ ನಾವು ಹೊಸ ಪರಿಕಲ್ಪನೆಯ ಬಗ್ಗೆ ಮಾತನಾಡುತ್ತೇವೆ ಮತ್ತು ಆ ಹೊಸ ಪರಿಕಲ್ಪನೆಯು ಭಾವನೆಯಾಗಿರುತ್ತದೆ ಆದ್ದರಿಂದ ನಾವು ಸಂವೇದನೆ ಗ್ರಹಿಕೆ ಕಲಿಕೆ ಸ್ಮರಣೆಯೊಂದಿಗೆ ಪ್ರಾರಂಭಿಸಿದ್ದೇವೆ ಮತ್ತು ನಾವು ಮಾನವರ ಅತ್ಯಂತ ಮಹತ್ವದ ಗುಣಲಕ್ಷಣಗಳಲ್ಲಿ ಒಂದು ಮಾನವನ ಭಾವನೆಯಾಗಿದ್ದು ಅದು ನಮ್ಮ ಮುಂದಿನ ಉಪನ್ಯಾಸಗಳ ಸರಣಿಯಾಗಿದೆ